ಸೇವಾ ಮಾರ್ಕೆಟಿಂಗ್ ನಿರ್ವಹಣೆಯ ಅಧ್ಯಯನವನ್ನು ಏಕೆ ಮಾಡಬೇಕು ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಎರಡನೇ ಅಧಿವೇಶನಕ್ಕೆ ಸುಸ್ವಾಗತ ನನ್ನ ಹೆಸರು ಡಾ ಬಿಪ್ಲಾಬ್ ದತ್ತDr Biplab Datta ಮತ್ತು ನನ್ನ ಸಂಪರ್ಕ ವಿವರಗಳನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಒಮ್ಮೆ ನಾವು ಕೋರ್ಸ್ ಮೂಲಕ ಹೋದರೆ ಒಮ್ಮೆ ನೀವು ಪಾಠದ ಮೂಲಕ ಹೋದರೆ ನಿಮಗೆ ಯಾವುದೇ ಪ್ರತಿಕ್ರಿಯೆ ಇದ್ದರೆ ಹೇಳಿ ನಂತರ ನೀವು ಯಾವಾಗಲೂ ನನಗೆ ಬರೆಯಬಹುದು ಮತ್ತು ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ತುಂಬಾ ಸಂತೋಷಪಡುತ್ತೇನೆ ಆದ್ದರಿಂದ ಈ ಪಾಠದಲ್ಲಿ ನಾವು ಸೇವೆಗಳ ಮಾರ್ಕೆಟಿಂಗ್ ನಿರ್ವಹಣೆಯನ್ನು ಅಧ್ಯಯನವನ್ನು ಏಕೆ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರಿಸುತ್ತೇವೆ ಆದ್ದರಿಂದ ಮಾರ್ಕೆಟಿಂಗ್ ಎಂದರೇನು ಮಾರ್ಕೆಟಿಂಗ್ನಿರ್ವಹಣೆ ಎಂದರೇನು ಮತ್ತು ಸೇವೆಗಳ ಮಾರ್ಕೆಟಿಂಗ್ ನಿರ್ವಹಣೆಯನ್ನು ಅಧ್ಯಯನವನ್ನು ಏಕೆ ಅಧ್ಯಯನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರಿಸುತ್ತೇವೆ ಈಗ ಮಾರಾಟ ಎಂದರೇನು ನೀವು ನೋಡಿರಿ ಅಮೆರಿಕನ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ೨೦೧೩ ರ ಪ್ರಕಾರ ಮಾರಾಟದ ವ್ಯಾಖ್ಯಾನ " ಮಾರ್ಕೆಟಿಂಗ್ ಎನ್ನುವುದು ಗ್ರಾಹಕರು ಪಾಲುದಾರರು ಮತ್ತು ಸಮಾಜಕ್ಕೆ ಹೆಚ್ಚಿನ ಮೌಲ್ಯವನ್ನು ಹೊಂದಿರುವ ಕೊಡುಗುಗೆಗಳ ನ್ನು ರಚಿಸುವುದು ಸಂವಹನ ಮಾಡುವುದು ತಲುಪಿಸುವುದು ವಿನಿಮಯ ಮಾಡಿಕೊಳ್ಳುವ ಒಂದು ಚಟುವಟಿಕೆ ಸಂಸ್ಥೆಗಳ ಸಮೂಹ ಮತ್ತು ವ್ಯವಸ್ಥೆ " ಈಗ ಮಾರಾಟ ಒಂದು ಚಟುವಟಿಕೆ ಮತ್ತೆ ಸಂಸ್ಥೆಗಳ ಜೊತೆ ಮತ್ತು ವ್ಯವಸ್ಥೆ ಸರಿ ಕೊಡುಗುಗೆಗಳನ್ನು ರಚಿಸುವುದು ಸಂವಹನ ಮಾಡುವುದು ತಲುಪಿಸುವುದು ವಿನಿಮಯ ಮಾಡಿಕೊಳ್ಳುವುದು ಹಾಗಾದರೆ ಅವರು ಕೊಡುಗುಗೆಗಳ ನ್ನು ರಚಿಸಿ ಕೊಡುಗೆಗಳ ಸಂವಹನವನ್ನು ಪ್ರಚಾರದಿಂದ ಮಾಡಿ ಇತರೆ ಕೊಡುಗೆಗಳನ್ನು ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸಿ ಮತ್ತು ಗ್ರಾಹಕರ ಜೊತೆಗೆ ಮೌಲ್ಯಾಧಾರಿತ ಕೊಡುಗೆಗಳ ವಿನಿಮಯ ಮಾಡಿ ಹಾಗೇ ಕೊಡುಗುಗೆಗಳ ವಿನಿಮಯ ಎಂದರೆ ಮಾರುವುದು ಮಾರುವ ವ್ಯವಸ್ಥೆ ಸೇವೆಗಳ ಒದಗಿಸುವವ ಮಾರಾಟಗಾರನು ವಸ್ತು ಅಥವಾ ಸೇವೆಗಳನ್ನು ಒದಗಿಸುತ್ತಾನೆ ಈ ವಿನಿಮಯದಿಂದ ಅವನಿಗೆ ಹಣ ಮತ್ತೆ ಮಾಲ್ಯವನ್ನು ಗ್ರಾಹಕರಿಗೆ ಪಾಲುದಾರರಿಗೆ ಮತ್ತು ಮೇಲಾಗಿ ಸಮಾಜಕ್ಕೆ ಒದಗಿಸುತ್ತಾನೆ ಹಾಗಾದರೆ ಮುಖ್ಯ ಗುಂಪಾಗಿ ಗ್ರಾಹಕರು ಪಾಲುದಾರರು ಮೌಲ್ಯವನ್ನು ಪಡೆಯಬೇಕು ಆದರೆ ಸಮಾಜದ ಹಿತದೃಷ್ಟಿಯಿಂದ ಹಾಗಾದರೆ ಗ್ರಾಹಕರ ಅಗತ್ಯತೆಗಳ ಪ್ರಕಾರಗಳು ಯಾವುವು ಆದ್ದರಿಂದ ಗ್ರಾಹಕರು ನಿರ್ದಿಷ್ಟ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ಹೋದಾಗ 5 ರೀತಿಯ ಗ್ರಾಹಕರ ಅಗತ್ಯತೆಗಳು ಇರಬಹುದು ಆದ್ದರಿಂದ ಕೆಲವು ಹೇಳಲಾದ ಅಗತ್ಯತೆಗಳು ಇರುತ್ತವೆ ಉದಾಹರಣೆಗೆ ಗ್ರಾಹಕರು ಪ್ರವಾಸಕ್ಕೆ ಹೋಗಲು ಬಯಸುತ್ತಾರೆ ಆದ್ದರಿಂದ ಗ್ರಾಹಕನು ತಾನು ಯಾವುದಾದರೂ ಸ್ಥಳಕ್ಕೆ ಪ್ರಯಾಣಿಸಬೇಕಾಗುತ್ತದೆ ಎಂದು ಹೇಳುತ್ತಾನೆ ಈಗ ನಿಜವಾದ ಅಗತ್ಯವೆಂದರೆ ಅದು ಅಗ್ಗವಾಗಿರಬೇಕು ಅವನು ಪ್ರಯಾಣ ಮಾಡಲು ಶಕ್ತನಾಗಿರಬೇಕು ಸಾಧ್ಯವಾದಷ್ಟು ಕಡಿಮೆ ಹಣದಿಂದ ಪ್ರವಾಸವನ್ನು ಮಾಡಲು ಅವನು ಶಕ್ತನಾಗಿರಬೇಕು ನಂತರ ನಿಗದಿತ ಅಗತ್ಯತೆಗಳೆಂದರೆ ಅವನು ಸಮಯಕ್ಕೆ ಸರಿಯಾಗಿ ಸೇವೆಯನ್ನು ಪಡೆಯಲು ಶಕ್ತನಾಗಿರುತ್ತಾನೆ ಅಂದರೆ ಸೇವಾ ಪೂರೈಕೆದಾರನ ಭರವಸೆಯಂತೆ ಸೇವೆಗಳನ್ನು ಅವನಿಗೆ ಸಮಯಕ್ಕೆ ಸರಿಯಾಗಿ ಒದಗಿಸಲಾಗುತ್ತದೆ ನಂತರ ಅವರು ಸಂತೋಷವನ್ನು ಹೊಂದಿರಬೇಕು ಅಂದರೆ ಆನ್ ಬೋರ್ಡ್ ಮನರಂಜನೆ ಅದು ಲಭ್ಯವಿರಬೇಕು ಇದು ಸಂತೋಷದ ಅವಶ್ಯಕತೆಯಾಗಿದೆ ಅದು ಲಭ್ಯವಿಲ್ಲದಿದ್ದರೆ ಗ್ರಾಹಕರು ತೃಪ್ತರಾಗಬಹುದು ಆದರೆ ಅದು ಲಭ್ಯವಾದಾಗ ಗ್ರಾಹಕರು ಸಂತೋಷಪಡುತ್ತಾರೆ ತದನಂತರ ರಹಸ್ಯ ಅವಶ್ಯಕತೆಯಿದೆ ಅದು ಕೈನೆಸ್ಥೆಟಿಕ್ ಅನುಭವ ಆದ್ದರಿಂದ ಗ್ರಾಹಕರು ಪ್ರಯಾಣಿಸಲು ಬಯಸಿದಾಗ ಗ್ರಾಹಕರು ಕಿಟಕಿ ಆಸನವನ್ನು ಬಯಸುತ್ತಾರೆ ಏಕೆಂದರೆ ಅವನು ಅಥವಾ ಅವಳು ಹೊರಗಿನ ವಸ್ತುಗಳನ್ನು ನೋಡಲು ಬಯಸುತ್ತಾರೆ ಮತ್ತು ಈ ಕೈನೆಸ್ಥೆಟಿಕ್ ಅನುಭವವನ್ನು ಹೊಂದಿರುತ್ತಾರೆ ಆದ್ದರಿಂದ ಗ್ರಾಹಕರು ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ಹೋದಾಗ ಇವು ವಿಭಿನ್ನ ರೀತಿಯ ಗ್ರಾಹಕರ ಅಗತ್ಯತೆಗಳಾಗಿವೆ ಹಾಗಾದರೆ ಗ್ರಾಹಕರು ಗ್ರಹಿಸಿದ ಮೌಲ್ಯ ಯಾವುದು ಆದ್ದರಿಂದ ಗ್ರಾಹಕ ಮತ್ತು ಈ ಪೂರೈಕೆದಾರರ ವಿನಿಮಯ ಮೌಲ್ಯವು ಒಂದು ಮತ್ತು ಇನ್ನೊಂದರ ನಡುವೆ ಎಂದು ನಾವು ಹೇಳಿದ್ದೇವೆ ಗ್ರಾಹಕರು ಯಾವ ಮೌಲ್ಯಗಳನ್ನು ಗ್ರಹಿಸಿದ್ದಾರೆ ಈ ಗ್ರಹಿಸಿದ ಮೌಲ್ಯವು ಒಟ್ಟು ಗ್ರಾಹಕ ಲಾಭ ಮತ್ತು ಒಟ್ಟು ಗ್ರಾಹಕ ವೆಚ್ಚದ ನಡುವಿನ ವ್ಯತ್ಯಾಸವಾಗಿದೆ ಆದ್ದರಿಂದ ಗ್ರಾಹಕರ ಲಾಭವೆಂದರೆ ಉತ್ಪನ್ನ ಲಾಭ ಸೇವೆಗಳ ಲಾಭ ವೈಯಕ್ತಿಕ ಲಾಭ ಮತ್ತು ಚಿತ್ರ ಲಾಭ ಆದ್ದರಿಂದ ಅವರು ಉತ್ಪನ್ನದಿಂದ ಲಾಭವನ್ನು ಪಡೆಯುತ್ತಾರೆ ಉತ್ಪನ್ನಗಳ ಸೇವೆಗಳಿಂದ ಅವರು ಲಾಭ ಪಡೆಯುತ್ತಾರೆ ಅವರು ಸಿಬ್ಬಂದಿ ಲಾಭವನ್ನು ಪಡೆಯುತ್ತಾರೆ ಅಂದರೆ ಅವರು ತಮ್ಮ ವೈಯಕ್ತಿಕ ಮತ್ತು ಇಮೇಜ್ ಪ್ರಯೋಜನಕ್ಕಾಗಿ ಲಾಭವನ್ನು ಪಡೆಯುತ್ತಾರೆ ಅಂದರೆ ಅವರು ನಿರ್ದಿಷ್ಟ ಬ್ರಾಂಡ್ನೊಂದಿಗೆ ಸಂಬಂಧ ಹೊಂದಿದ ನಂತರ ಅವರ ಇಮೇಜ್ ಅನ್ನು ತೃಪ್ತಿಪಡಿಸುವಂತಹ ಚಿತ್ರದ ಪ್ರಯೋಜನವನ್ನು ಅವರು ಪಡೆಯುತ್ತಾರೆ ಮತ್ತು ವ್ಯಕ್ತಿಯು ಅವನು ಅಥವಾ ಅವಳು ವಿಶೇಷ ಬ್ರಾಂಡ್ ಅನ್ನು ಖರೀದಿಸುತ್ತಾಳೆ ನಂತರ ಒಟ್ಟು ಗ್ರಾಹಕ ವೆಚ್ಚವಿದೆ ಆದ್ದರಿಂದ ಅದು ವಿತ್ತೀಯ ವೆಚ್ಚ ಸಮಯದ ವೆಚ್ಚ ಶಕ್ತಿಯ ವೆಚ್ಚ ಮತ್ತು ಮಾನಸಿಕ ವೆಚ್ಚವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ವಿತ್ತೀಯ ವೆಚ್ಚ ಎಂದರೆ ಗ್ರಾಹಕನು ಲಾಭ ಪಡೆಯಲು ಏನನ್ನಾದರೂ ಪಾವತಿಸಬೇಕಾಗುತ್ತದೆ ಅವನು ಸಮಯವನ್ನು ಕಳೆಯಬೇಕಾಗುತ್ತದೆ ಆದ್ದರಿಂದ ಅದು ಮತ್ತೊಂದು ವೆಚ್ಚವಾಗಿದೆ ಈ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ಅವನು ಶಕ್ತಿಯನ್ನು ಹೊಂದಿರಬೇಕು ಮತ್ತು ನಂತರ ಅವನಿಗೆ ಮಾನಸಿಕ ವೆಚ್ಚವಿದೆ ಅಂದರೆ ಅವನು ಎಲ್ಲೋ ಹೋಗಬೇಕು ಅವನು ಸರದಿಯಲ್ಲಿ ನಿಲ್ಲಬೇಕು ಅವನು ಕಾಯಬೇಕು ಮತ್ತು ಆ ಮೂಲಕ ಅವನು ಸೇವೆಯನ್ನು ಖರೀದಿಸಬೇಕು ಆದ್ದರಿಂದ ಇದೆಲ್ಲವೂ ಮಾನಸಿಕ ವೆಚ್ಚದ ಭಾಗವಾಗಿದೆ ಈಗ ಮಾರ್ಕೆಟಿಂಗ್ ನಿರ್ವಹಣೆ ಎಂದರೇನು ಆದ್ದರಿಂದ ಮಾರ್ಕೆಟಿಂಗ್ ಎಂದರೇನೆಂದು ನಾವು ನೋಡಿದ್ದೇವೆ ಮಾರ್ಕೆಟಿಂಗ್ ನಿರ್ವಹಣೆ ಎಂದರೇನು ಎಂದು ಈಗ ನಾವು ತಿಳಿದುಕೊಳ್ಳಲು ಬಯಸುತ್ತೇವೆ ಆದ್ದರಿಂದ 2009 ರಲ್ಲಿ ಪ್ರಕಟವಾದ ಪುಸ್ತಕದಲ್ಲಿ ಪ್ರೊಫೆಸರ್ ಕೋಟ್ಲರ್ ಕೆಲ್ಲರ್ ಕೋಶಿ ಮತ್ತು ಝಾ ಅವರು ಮಾರುಕಟ್ಟೆ ನಿರ್ವಹಣೆಯನ್ನು ಗುರಿ ಮಾರುಕಟ್ಟೆಗಳನ್ನು ಆಯ್ಕೆಮಾಡುವ ಮತ್ತು ಉತ್ತಮ ಗ್ರಾಹಕ ಮೌಲ್ಯವನ್ನು ರಚಿಸುವ ತಲುಪಿಸುವ ಮತ್ತು ಸಂವಹನ ಮಾಡುವ ಮೂಲಕ ಗ್ರಾಹಕರನ್ನು ಪಡೆಯುವ ಉಳಿಸಿಕೊಳ್ಳುವ ಮತ್ತು ಬೆಳೆಯುವ ಕಲೆ ಮತ್ತು ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಆದ್ದರಿಂದ ಉತ್ತಮ ಗ್ರಾಹಕ ಮೌಲ್ಯವನ್ನು ರಚಿಸುವುದು ತಲುಪಿಸುವುದು ಮತ್ತು ಸಂವಹನ ಮಾಡುವುದನ್ನು ನಾವು ನೋಡಿದ್ದೇ ಇದು ಮಾರುಕಟ್ಟೆ ಮತ್ತು ಗುರಿ ಮಾರುಕಟ್ಟೆಗಳನ್ನು ಆಯ್ಕೆ ಮಾಡುವ ಕಲೆ ಮತ್ತು ವಿಜ್ಞಾನದ ಭಾಗವಾಗಿದೆ ಗುರಿ ಮಾರುಕಟ್ಟೆಗಳು ಎಂದರೆ ಗ್ರಾಹಕರನ್ನಾಗಿ ಯಾರನ್ನು ಆಯ್ಕೆ ಮಾಡಲು ಬಯಸುತ್ತಾರೆ ಸರಬರಾಜುದಾರರು ಆಯ್ಕೆ ಮಾಡಲು ಬಯಸುತ್ತಾರೆ ಆದ್ದರಿಂದ ಆ ರೀತಿಯ ಮಾರುಕಟ್ಟೆಗಳು ಗುರಿ ಮಾರುಕಟ್ಟೆಗಳಾಗಿವೆ ಮತ್ತು ಅವರು ಗ್ರಾಹಕರನ್ನು ಉಳಿಸಿಕೊಳ್ಳಲು ಮತ್ತು ಬೆಳೆಯಲು ಬಯಸುತ್ತಾರೆ ಇದರರ್ಥ ಅವರು ಮೊದಲು ಅವರ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸುವ ಗ್ರಾಹಕರನ್ನು ಪಡೆಯಲು ಬಯಸುತ್ತಾರೆ ನಂತರ ಅವರು ಆ ಗ್ರಾಹಕರನ್ನು ಉಳಿಸಿಕೊಳ್ಳಬೇಕು ಮತ್ತು ಅಂತಿಮವಾಗಿ ಅವರು ಗ್ರಾಹಕರ ಸಂಖ್ಯೆಯನ್ನು ಬೆಳೆಸಿಕೊಳ್ಳಬೇಕು ಆದ್ದರಿಂದ ಇದು ಗುರಿ ಮಾರುಕಟ್ಟೆಗಳನ್ನು ಆರಿಸುವುದು ಮತ್ತು ಗ್ರಾಹಕರನ್ನು ಪಡೆಯುವುದು ಇಟ್ಟುಕೊಳ್ಳುವುದು ಮತ್ತು ಬೆಳೆಯುವ ಕಲೆ ಮತ್ತು ವಿಜ್ಞಾನವಾಗಿದೆ ಆದ್ದರಿಂದ ಮಾರ್ಕೆಟಿಂಗ್ ನಿರ್ವಹಣೆ ಎಂದರೇನು ಈಗ ನಿರ್ವಹಣೆ ಎಂದರೆ ಸಂಸ್ಥೆಯ ಚಟುವಟಿಕೆಗಳ ಎಲ್ಲಾ ಅಂಶಗಳನ್ನು ಯೋಜಿಸುವುದು ಮೇಲ್ವಿಚಾರಣೆ ಮಾಡುವುದು ಮತ್ತು ನಿಯಂತ್ರಿಸುವು ಆದ್ದರಿಂದ ಸಾಂಸ್ಥಿಕ ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ಯೋಜನೆಗಳ ಪ್ರಕಾರ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ ಆದ್ದರಿಂದ ನಿರ್ವಹಣೆ ಎಂದರೆ ನೀವು ಚಟುವಟಿಕೆಗಳನ್ನು ಯೋಜಿಸಬೇಕು ಇದರಿಂದ ಗ್ರಾಹಕರು ಖರೀದಿಸಲು ಸಾಧ್ಯವಾಗುತ್ತದೆ ಇದರಿಂದ ಗ್ರಾಹಕರು ಪ್ರಯೋಜನಗಳನ್ನು ಆನಂದಿಸಬಹುದು ಮತ್ತು ಈ ಯೋಜನೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಬೇಕು ಮತ್ತು ನಿಯಂತ್ರಣವನ್ನು ಹೊಂದಿರಬೇಕು ಇದರಿಂದಾಗಿ ಎಲ್ಲಾ ಅಂಶಗಳು ಚಟುವಟಿಕೆಗಳನ್ನು ಯೋಜನೆಯ ಪ್ರಕಾರ ಮತ್ತು ಸಾಂಸ್ಥಿಕ ಉದ್ದೇಶಗಳನ್ನು ಸಾಧಿಸಲು ನಡೆಸಲಾಗುತ್ತದೆ ಆದ್ದರಿಂದ ಸಾಂಸ್ಥಿಕ ಉದ್ದೇಶಗಳು ಗ್ರಾಹಕರ ತೃಪ್ತಿ ಮಾತ್ರವಲ್ಲದೆ ಸಂಸ್ಥೆಯ ಉದ್ಯೋಗಿಗಳು ಮತ್ತು ಸಂಸ್ಥೆಯ ಷೇರುದಾರರ ಸಲುವಾಗಿ ಸಂಸ್ಥೆಯಿಂದ ಗಳಿಸುವ ಲಾಭವೂ ಆಗಿದೆ ಅವರು ಮಾರಾಟ ಮಾಡುತ್ತಿರುವ ಸೇವೆಯಿಂದ ಲಾಭ ಪಡೆಯುತ್ತಾರೆ ಈಗ ಇವುಗಳ ಸೇವೆಗಳನ್ನು ಮಾರ್ಕೆಟಿಂಗ್ ಮಿಶ್ರಣದ 7 ತುಂಡುಗಳಾಗಿ ಮಾರಾಟ ಮಾಡಲಾಗುತ್ತದೆ ಆದ್ದರಿಂದ ಈ 7 ತುಣುಕುಗಳು ಉತ್ಪನ್ನ ಸ್ಥಳ ಬೆಲೆ ಪ್ರಚಾರ ಜನರು ಪ್ರಕ್ರಿಯೆ ಮತ್ತು ಭೌತಿಕ ಪರಿಸರ ಆದ್ದರಿಂದ ಮುಖ್ಯ 4 ತುಣುಕು ಉತ್ಪನ್ನ ಸ್ಥಳ ಬೆಲೆ ಮತ್ತು ಪ್ರಚಾರ ಆದ್ದರಿಂದ ಉತ್ಪನ್ನವು ವಿನ್ಯಾಸ ತಂತ್ರಜ್ಞಾನ ಉಪಯುಕ್ತತೆ ಅನುಕೂಲತೆ ಮೌಲ್ಯ ಗುಣಮಟ್ಟ ಪ್ಯಾಕೇಜಿಂಗ್ ಬ್ರ್ಯಾಂಡಿಂಗ್ ಪರಿಕರಗಳು ಮತ್ತು ಖಾತರಿ ಕರಾರುಗಳನ್ನು ಸೂಚಿಸುತ್ತದೆ ಚಿಲ್ಲರೆ ವ್ಯಾಪಾರ ಸಗಟು ಮೇಲ್ ಆರ್ಡರ್ ಇಂಟರ್ನೆಟ್ ನೇರ ಮಾರಾಟ ಗೆಳೆಯರೊಂದಿಗೆ ಮಾರಾಟ ಮಾಡುವವರಿಗೆ ಮತ್ತು ಮಲ್ಟಿಚಾನಲ್ ಮಾರಾಟದ ಮೂಲಕ ಗ್ರಾಹಕರು ಉತ್ಪನ್ನ ಅಥವಾ ಸೇವೆಯನ್ನು ಸರಬರಾಜುದಾರರಿಂದ ಖರೀದಿಸಲು ಸಾಧ್ಯವಾಗುವಂತಹ ವಿತರಣಾ ಚಾನಲ್ ಅನ್ನು ಈ ಸ್ಥಳವು ಸೂಚಿಸುತ್ತದೆ ಅಂದರೆ ಗ್ರಾಹಕರಿಗೆ ಉತ್ಪನ್ನವನ್ನು ವಿತರಿಸುವ ಹಲವಾರು ವಿಧಾನಗಳಿವೆ ಆದ್ದರಿಂದ ಇದು ಸ್ಥಳವಾಗಿದೆ ನಂತರ ಬೆಲೆ ಬರುತ್ತದೆ ಆದ್ದರಿಂದ ಬೆಲೆಯಲ್ಲಿ ಸ್ಕಿಮ್ಮಿಂಗ್ ನುಗ್ಗುವಿಕೆ ಶಾರೀರಿಕ ವೆಚ್ಚ ಮತ್ತು ನಷ್ಟದ ನಾಯಕ ಮುಂತಾದ ಬೆಲೆ ತಂತ್ರಗಳು ಆದ್ದರಿಂದ ಶಾರೀರಿಕ ಬೆಲೆ ವೆಚ್ಚ ಮತ್ತು ಬೆಲೆ ನಷ್ಟ ನಾಯಕ ಬೆಲೆ ಇತ್ಯಾದಿ ಆದ್ದರಿಂದ ಇವು ವಿಭಿನ್ನ ರೀತಿಯ ಬೆಲೆ ತಂತ್ರಗಳಾಗಿವೆ ಮತ್ತು ಅಂತಿಮವಾಗಿ ಪ್ರಚಾರಗಳು ಪ್ರಚಾರಗಳು ಗ್ರಾಹಕರಿಗೆ ಉತ್ಪನ್ನವನ್ನು ಹೇಗೆ ನೀಡಲಾಗುತ್ತದೆ ಗ್ರಾಹಕರಿಗೆ ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ಹೇಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಆದ್ದರಿಂದ ನಾವು ವಿಶೇಷ ಕೊಡುಗೆಗಳು ಜಾಹೀರಾತುಗಳು ಅನುಮೋದನೆಗಳು ಬಳಕೆದಾರರ ಹಾದಿಗಳು ನೇರ ಮಿಲ್ಲಿಂಗ್ ಕರಪತ್ರಗಳು ಅಥವಾ ಪೋಸ್ಟರ್ಗಳು ಉಚಿತ ಉಡುಗೊರೆಗಳು ಸ್ಪರ್ಧೆಗಳು ಮತ್ತು ಜಂಟಿ ಉದ್ಯಮಗಳನ್ನು ಹೊಂದಿದ್ದೇವೆ ಉತ್ಪನ್ನ ಸ್ಥಳ ಬೆಲೆ ಮತ್ತು ಪ್ರಚಾರದ 4 ತುಣುಕುಗಳು ಇವು ಈಗ ವಿಶೇಷವಾಗಿ ಸೇವೆಗಳ ಸಂದರ್ಭದಲ್ಲಿ ಇನ್ನೂ 3 ತುಣುಕುಗಳಿವೆ ಅವು ಭೌತಿಕ ಪರಿಸರ ಪ್ರಕ್ರಿಯೆ ಮತ್ತು ಜನರು ಆದ್ದರಿಂದ ಜನರು ಉದ್ಯೋಗಿಗಳು ಜನರ ನಿರ್ವಹಣೆ ಸಂಸ್ಕೃತಿ ಮತ್ತು ಗ್ರಾಹಕ ಸೇವೆ ಸೇವೆಯನ್ನು ಹೇಗೆ ರಚಿಸಲಾಗಿದೆ ಮತ್ತು ತಲುಪಿಸಲಾಗುತ್ತದೆ ಮತ್ತು ಈ ಸೇವೆಗಳು ಹೇಗೆ ಬಳಸಲ್ಪಡುತ್ತವೆ ಎಂಬಂತಹ ಸೇವಾ ಕೈಗಾರಿಕೆಗಳಿಗೆ ಈ ಪ್ರಕ್ರಿಯೆಯು ವಿಶೇಷವಾಗಿ ಪ್ರಸ್ತುತವಾಗಿದೆ ತದನಂತರ ನಾವು ಭೌತಿಕ ವಾತಾವರಣವನ್ನು ಹೊಂದಿದ್ದೇವೆ ಅದು ಸ್ಮಾರ್ಟ್ ಆಗಿರಬೇಕು ನಾವು ಕೆಳಮಟ್ಟದ ಪರಿಸರವಾಗಿರಬಾರದು ಅದು ಅಂತರಸಂಪರ್ಕ್ ಹೊಂದಿರಬೇಕು ಅಥವಾ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರ ನಡುವೆ ಅಂತರಸಂಪರ್ಕ್ ಅನ್ನು ಒದಗಿಸಬೇಕು ಅದು ಆರಾಮದಾಯಕವಾಗಿರಬೇಕು ಮತ್ತು ಸೌಲಭ್ಯಗಳು ಭೌತಿಕ ಪರಿಸರದಲ್ಲಿರಬೇಕು ಇದರಿಂದಾಗಿ ಸೇವೆಯನ್ನು ತಲುಪಿಸಬಹುದು ಸೇವಾ ಪೂರೈಕೆದಾರರಿಂದ ಗ್ರಾಹಕ ಹಾಗಾದರೆ ಮಾರ್ಕೆಟಿಂಗ್ ನಿರ್ವಹಣೆಯ ಕಾರ್ಯವೇನು ಆದ್ದರಿಂದ ಮೊದಲನೆಯದು ಮಾರುಕಟ್ಟೆ ಕಾರ್ಯತಂತ್ರಗಳು ಮತ್ತು ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು ಇದರರ್ಥ ನೀವು ಗ್ರಾಹಕರಿಗೆ ಉತ್ಪನ್ನಗಳು ಅಥವಾ ಸೇವೆಗಳನ್ನು ಮಾರಾಟ ಮಾಡಲು ಅಥವಾ ಖರೀದಿಸಲು ಮತ್ತು ಮಾರಾಟ ಮಾಡುವ ವಿಧಾನಗಳು ಯಾವುವು ಮತ್ತು ಹಾಗೆ ಮಾಡಲು ಮಾಡಿದ ಯೋಜನೆಗಳು ಮಾರುಕಟ್ಟೆ ಅವಕಾಶಗಳು ಮತ್ತು ಗ್ರಾಹಕರ ಮೌಲ್ಯವನ್ನು ನಿರ್ಣಯಿಸಿ ಆದ್ದರಿಂದ ಅವರು ಮಾರುಕಟ್ಟೆ ಸ್ಥಳದಲ್ಲಿ ಅವಕಾಶಗಳನ್ನು ನಿರ್ಣಯಿಸಬೇಕು ಮತ್ತು ಅವರು ಮೌಲ್ಯಮಾಪನ ಮಾಡಬೇಕು ಸೇವಾ ಪೂರೈಕೆದಾರರು ಗ್ರಾಹಕರಿಗೆ ಯಾವ ರೀತಿಯ ಮೌಲ್ಯವನ್ನು ಒದಗಿಸಬಹುದು ಎಂಬುದನ್ನು ಸೇವಾ ಪೂರೈಕೆದಾರರು ನಿರ್ಣಯಿಸಬೇಕು ನಂತರ ಸೇವಾ ಪೂರೈಕೆದಾರರು ಮೌಲ್ಯವನ್ನು ಆರಿಸಬೇಕಾಗುತ್ತದೆ ಅಂದರೆ ನಾನು ಗ್ರಾಹಕರಿಗೆ ಏನು ನೀಡಲಿದ್ದೇನೆ ಗ್ರಾಹಕನು ನನ್ನಿಂದ ಯಾವ ಮೌಲ್ಯವನ್ನು ಪಡೆಯುತ್ತಾನೆ ಅದು ಮೌಲ್ಯವನ್ನು ಆರಿಸುವುದು ನಂತರ ಮೌಲ್ಯವನ್ನು ವಿನ್ಯಾಸಗೊಳಿಸಿ ಮತ್ತು ರಚಿಸಿ ಆದ್ದರಿಂದ ಯಾವ ಮೌಲ್ಯ ಆ ಮೌಲ್ಯವನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಮತ್ತು ಆ ಮೌಲ್ಯವನ್ನು ಹೇಗೆ ರಚಿಸಬಹುದು ಇದರರ್ಥ ಸೇವೆಗಳನ್ನು ಹೇಗೆ ರಚಿಸಬಹುದು ಮತ್ತು ಅದನ್ನು ಗ್ರಾಹಕರಿಗೆ ಹೇಗೆ ಒದಗಿಸಬಹುದು ನಂತರ ಮೌಲ್ಯವನ್ನು ತಲುಪಿಸಿ ಅಂದರೆ ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಸೇವೆಯನ್ನು ತಲುಪಿಸಬಹುದು ಗ್ರಾಹಕರು ಸೇವಾ ಪೂರೈಕೆದಾರರ ಆವರಣಕ್ಕೆ ಬರಬೇಕೇ ಅಥವಾ ಅರೆವೈದ್ಯರಂತಹ ಸೇವಾ ಪೂರೈಕೆದಾರರು ಗ್ರಾಹಕರ ಸ್ಥಳಕ್ಕೆ ಭೇಟಿ ನೀಡಬೇಕೇ ಗ್ರಾಹಕರ ಮನೆಗೆ ಭೇಟಿ ನೀಡಿ ರಕ್ತ ಪರೀಕ್ಷೆ ಮುಂತಾದ ಯಾವುದೇ ರೀತಿಯ ಪರೀಕ್ಷೆ ಆದ್ದರಿಂದ ಮೌಲ್ಯವನ್ನು ಗ್ರಾಹಕರಿಗೆ ಹೇಗೆ ತಲುಪಿಸಲಾಗುತ್ತದೆ ನಂತರ ಸಂವಹನ ಮೌಲ್ಯವು ಬರುತ್ತದೆ ಇದರರ್ಥ ಗ್ರಾಹಕನು ಸೇವಾ ಪೂರೈಕೆದಾರರಿಂದ ಅಥವಾ ನಿರ್ಮಾಪಕರಿಂದ ಗ್ರಾಹಕರಿಗೆ ತಲುಪಿಸುವ ಮೌಲ್ಯದ ಬಗ್ಗೆ ಹೇಗೆ ತಿಳಿಯುತ್ತಾನೆ ಆದ್ದರಿಂದ ಮೌಲ್ಯವನ್ನು ಸಂವಹನ ಮಾಡುವುದು ಹೇಗೆ ನಂತರ ಬೆಳವಣಿಗೆ ಮತ್ತು ಮೌಲ್ಯವನ್ನು ಉಳಿಸಿಕೊಳ್ಳುತ್ತಿದೆ ಆದ್ದರಿಂದ ಇದು ಮೊದಲ ಬಾರಿಗೆ ಮೌಲ್ಯವನ್ನು ರಚಿಸುವುದು ತಲುಪಿಸುವುದು ಮತ್ತು ಸಂವಹನ ಮಾಡುವುದು ಮಾತ್ರವಲ್ಲ ಆದರೆ ಸಂಸ್ಥೆಗಳ ಉಳಿವಿಗಾಗಿ ಅದೇ ಪ್ರಕ್ರಿಯೆಯು ಮತ್ತೆ ಮತ್ತೆ ಮುಂದುವರಿಯಬೇಕಾಗಿದೆ ಮತ್ತು ಅದಕ್ಕಾಗಿಯೇ ಅದು ಬೆಳವಣಿಗೆ ಮತ್ತು ಮೌಲ್ಯವನ್ನು ಉಳಿಸಿಕೊಳ್ಳಬೇಕು ಆದ್ದರಿಂದ ಅದು ಸೇವೆಗಳ ಬ್ರ್ಯಾಂಡಿಂಗ್ಗೆ ಹೋಗಬೇಕಾಗಿದೆ ಅದು ಹೊಸ ಸೇವಾ ಅಭಿವೃದ್ಧಿಗೆ ಹೋಗಬೇಕಾಗಿದೆ ಅದು ಗ್ರಾಹಕ ಸಂಬಂಧ ನಿರ್ವಹಣೆಗೆ ಹೋಗಬೇಕಾಗಿದೆ ಆದ್ದರಿಂದ ಎಲ್ಲ ಮತ್ತು ಸೇವೆಯು ಸುಸ್ಥಿರವಾಗಿದೆ ಸೇವೆ ಒದಗಿಸುವವರು ತನ್ನದೇ ಆದ ಬೆಳವಣಿಗೆ ಮತ್ತು ಅದು ನೀಡುವ ಮೌಲ್ಯವನ್ನು ಉಳಿಸಿಕೊಳ್ಳಬೇಕು ಹಾಗಾದರೆ ಸೇವಾ ಕೈಗಾರಿಕೆಗಳಲ್ಲಿ ವಿವಿಧ ರೀತಿಯ ಮಾರ್ಕೆಟಿಂಗ್ ಯಾವುವು ಆದ್ದರಿಂದ ಕೋಟ್ಲರ್ ಕೆಲ್ಲರ್ ಕೋಶಿ ಮತ್ತು ಝಾKotler Keller Koshy and Jha ಸೇವಾ ಉದ್ಯಮಗಳಲ್ಲಿ ಈ ರೀತಿಯ ಮಾರ್ಕೆಟಿಂಗ್ ಬಗ್ಗೆ ಅವರು ಬರೆದಿದ್ದಾರೆ ಆದ್ದರಿಂದ ನಾವು ಕಂಪನಿಯೊಂದಿಗೆ ಮೇಲ್ಭಾಗದಲ್ಲಿ ತ್ರಿಕೋನವನ್ನು ಹೊಂದಿದ್ದೇವೆ ಮತ್ತು ತ್ರಿಕೋನದ ಇತರ 2 ಶೃಂಗಗಳನ್ನು ಮಾಡುವ ನೌಕರರು ಮತ್ತು ಗ್ರಾಹಕರು ಆದ್ದರಿಂದ ಗ್ರಾಹಕರು ಕಂಪನಿಯಿಂದ ಬಾಹ್ಯ ಮಾರ್ಕೆಟಿಂಗ್ ಮೂಲಕ ಜಾಹೀರಾತುಗಳು ಮತ್ತು ಉದ್ಯೋಗಿಗಳ ಮೂಲಕ ಮಾಹಿತಿಯನ್ನು ಪಡೆಯುತ್ತಾರೆ ಅವರು ಕಂಪನಿಯಿಂದ ಆಂತರಿಕ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತಾರೆ ಆದ್ದರಿಂದ ಕಂಪನಿಯು ಉತ್ಪನ್ನಗಳನ್ನು ಮತ್ತು ಸೇವೆಗಳನ್ನು ತನ್ನ ಉದ್ಯೋಗಿಗಳಿಗೆ ಮಾರಾಟ ಮಾಡುತ್ತದೆ ಇದರಿಂದಾಗಿ ಕಂಪನಿಯು ಒದಗಿಸಲು ಬಯಸುತ್ತಿರುವ ಈ ಸೇವೆಯ ಬಗ್ಗೆ ನೌಕರರು ಶಿಕ್ಷಣ ಪಡೆಯುತ್ತಾರೆ ಮತ್ತು ನಂತರ ನೌಕರರು ಮತ್ತು ಗ್ರಾಹಕರು ಪರಸ್ಪರ ಸಂವಹನ ನಡೆಸುತ್ತಾರೆ ಅವುಗಳನ್ನು ಪರಸ್ಪರ ಮುಖಾಮುಖಿಯಾಗಿ ತರಲಾಗುತ್ತದೆ ಇದರಿಂದಾಗಿ ನೌಕರರು ಗ್ರಾಹಕರಿಗೆ ಉತ್ಪನ್ನವನ್ನು ಸಂವಾದಾತ್ಮಕ ಮಾರ್ಕೆಟಿಂಗ್ ಮೂಲಕ ಒದಗಿಸಬಹುದು ಆದ್ದರಿಂದ ಉದಾಹರಣೆಗಳು ಶುಚಿಗೊಳಿಸುವಿಕೆ ಮತ್ತು ನಿರ್ವಹಣೆ ಸೇವೆಗಳು ಹಣಕಾಸು ಸೇವೆಗಳು ರೆಸ್ಟೋರೆಂಟ್ ಉದ್ಯಮ ಆದ್ದರಿಂದ ಕಂಪನಿಯು ಗ್ರಾಹಕರಿಗೆ ಬಾಹ್ಯ ಮಾರ್ಕೆಟಿಂಗ್ ಮತ್ತು ಉದ್ಯೋಗಿಗಳಿಗೆ ಆಂತರಿಕ ಮಾರ್ಕೆಟಿಂಗ್ ಮೂಲಕ ಒದಗಿಸುವ ವಿವಿಧ ರೀತಿಯ ಸೇವೆಗಳು ಮತ್ತು ನಂತರ ನೌಕರರು ಗ್ರಾಹಕರಿಗೆ ಸಂವಾದಾತ್ಮಕ ಮೂಲಕ ಸೇವೆಗಳನ್ನು ಒದಗಿಸುತ್ತಾರೆ ಮಾರ್ಕೆಟಿಂಗ್ ಹಾಗಾದರೆ ಅಧ್ಯಯನ ಸೇವೆಗಳ ಮಾರ್ಕೆಟಿಂಗ್ ನಿರ್ವಹಣೆಯನ್ನು ಏಕೆ ಅಧ್ಯಯನ ಮಾಡಬೇಕು ಆದ್ದರಿಂದ 2011 ರಲ್ಲಿ ಬೇಟ್ಸನ್ ಮತ್ತು ಹಾಫ್ಮನ್ ಪ್ರಕಾರ ಅವರು ಯಾರಾದರೂ ಸೇವೆಗಳ ಮಾರ್ಕೆಟಿಂಗ್ ನಿರ್ವಹಣೆಯನ್ನು ಏಕೆ ಅಧ್ಯಯನ ಮಾಡಬೇಕು ಆದ್ದರಿಂದ ಗ್ರಾಹಕರು ಸರಕುಗಳಿಗಿಂತ ವಿಭಿನ್ನವಾಗಿ ಸೇವೆಗಳನ್ನು ಮೌಲ್ಯಮಾಪನ ಮಾಡುತ್ತಾರೆ ಮತ್ತು ಸೇವಾ ಮಾರಾಟಗಾರರು ಸೇವಾ ಉತ್ಪನ್ನದ ಪ್ರಾಯೋಗಿಕ ಅಂಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬೇಕು ಆದ್ದರಿಂದ ಸರಕುಗಳನ್ನು ಹೀಗೆ ಖರೀದಿಸಲಾಗುತ್ತದೆ ಮತ್ತು ಅವುಗಳನ್ನು ಬಳಸಲಾಗುತ್ತದೆ ಆದರೆ ಗ್ರಾಹಕರು ಸೇವೆಗಳಿಂದ ಖರೀದಿಸುವ ಗ್ರಾಹಕರು ಅನುಭವ ಹಾಗಾಗಿ ಗ್ರಾಹಕರು ಸೇವೆಗಳನ್ನು ವಿಭಿನ್ನವಾಗಿ ಮೌಲ್ಯಮಾಪನ ಮಾಡುತ್ತಾರೆ ಏಕೆಂದರೆ ಸೇವಾ ಉತ್ಪನ್ನದ ಅನುಭವ ಮತ್ತು ಅಂಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮಾರಾಟಗಾರರಿಂದ ಅವರು ಪಡೆಯುವ ಅನುಭವವನ್ನು ಅವರು ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಸ್ಪಷ್ಟವಾದ ಪ್ರಾಬಲ್ಯದ ಉತ್ಪನ್ನಗಳಿಗೆ ಸೇವೆಗಳನ್ನು ಡಿಫರೆನ್ಷಿಯಲ್ ಪ್ರಯೋಜನವಾಗಿ ಪರಿಣಾಮಕಾರಿಯಾಗಿ ಬಳಸಬಹುದು ಆದ್ದರಿಂದ ಸ್ಪಷ್ಟವಾದ ಉತ್ಪನ್ನಗಳನ್ನು ಆ ಉತ್ಪನ್ನಗಳು ಬ್ರಾಂಡ್ಗಳಲ್ಲಿ ಹೋಲುತ್ತವೆ ಆದ್ದರಿಂದ ವಿಭಿನ್ನ ಮನೆಗಳು ಈ ಉತ್ಪನ್ನವನ್ನು ಉತ್ಪಾದಿಸುತ್ತವೆ ಮತ್ತು ತಲುಪಿಸುತ್ತವೆ ಆದ್ದರಿಂದ ಅವರು ತಮ್ಮನ್ನು ಹೇಗೆ ಪರಿಣಾಮಕಾರಿಯಾಗಿ ಪ್ರತ್ಯೇಕಿಸಬಹುದು ಒಮ್ಮೆ ನಿರ್ಮಾಪಕ ತನ್ನನ್ನು ಇನ್ನೊಬ್ಬ ನಿರ್ಮಾಪಕನಿಂದ ಹೇಗೆ ಪ್ರತ್ಯೇಕಿಸಬಹುದು ಆದ್ದರಿಂದ ಒಂದು ಉತ್ತಮ ಸಾಧ್ಯತೆ ಒಂದು ಉತ್ತಮ ಮಾರ್ಗವೆಂದರೆ ಸ್ಪಷ್ಟವಾದ ಉತ್ಪನ್ನಗಳ ಜೊತೆಗೆ ಸೇವೆಗಳನ್ನು ಒದಗಿಸುವುದು ಆದ್ದರಿಂದ ಆ ಸೇವೆಗಳು ಗ್ರಾಹಕ ಸೇವೆಯ ರೂಪದಲ್ಲಿ ಬರುತ್ತದೆ ಅದು ಗ್ರಾಹಕರು ಕಾರಿನಂತೆ ಉತ್ಪನ್ನವನ್ನು ಖರೀದಿಸುವ ಸಮಯದುದ್ದಕ್ಕೂ ಗ್ರಾಹಕರು ಕಾರನ್ನು ಖರೀದಿಸಲು ಬಯಸಿದರೆ ಅವರಿಗೆ ಉಚಿತ ಪರೀಕ್ಷಾ ಸವಾರಿಗಳನ್ನು ನೀಡಲಾಗುತ್ತದೆ ಆದ್ದರಿಂದ ಅದು ಕಾರಿನ ಖರೀದಿಯ ಸಮಯದಲ್ಲಿ ಒದಗಿಸಲಾಗುತ್ತದೆ ಮತ್ತು ನಂತರ ಮಾರಾಟದ ಸೇವೆಯನ್ನು ಸಹ ಒದಗಿಸುತ್ತದೆ ಇದರಿಂದಾಗಿ ಗ್ರಾಹಕರು ಉತ್ಪನ್ನವನ್ನು ಮಾರಾಟ ಮಾಡಿದ ನಂತರ ಸ್ಪಷ್ಟವಾದ ಪ್ರಾಬಲ್ಯದ ಉತ್ಪನ್ನವನ್ನು ಆನಂದಿಸಲು ಸಾಧ್ಯವಾಗುತ್ತದೆ ಜಿಡಿಪಿಯ ಕೊಡುಗೆಯ ದೃಷ್ಟಿಯಿಂದ ಜಾಗತಿಕ ಸೇವಾ ಆರ್ಥಿಕತೆಯ ಬೆಳವಣಿಗೆಯೂ ಗಮನಾರ್ಹವಾಗಿ ಹೆಚ್ಚಾಗಿದೆ ಆದ್ದರಿಂದ ಜಾಗತಿಕವಾಗಿ ಸೇವೆಗಳು ಕಾರ್ಯಪಡೆಯು 2012 ರಂತೆ ವಿಶ್ವ ಜಿಡಿಪಿಯ 63 9 ನಷ್ಟು ಕೊಡುಗೆಗಳನ್ನು ಹೊಂದಿದೆ ಆದ್ದರಿಂದ ಇದು ನಿರಂತರವಾಗಿ ಬೆಳೆಯುತ್ತಿದೆ ಮತ್ತು ಜಿಡಿಪಿಯ ಪ್ರಮುಖ ಭಾಗವನ್ನು ವಿಶ್ವ ಆರ್ಥಿಕತೆಯ ಸೇವೆಗಳಿಂದ ಒದಗಿಸಲಾಗಿದೆ ಎಂದು ನೀವು ನೋಡುತ್ತೀರಿ ಜಾಗತಿಕ ಸೇವೆಗಳ ಉದ್ಯೋಗಿಗಳ ಬೆಳವಣಿಗೆಯೂ ಹೆಚ್ಚಾಗಿದೆ ಇದರಿಂದಾಗಿ ಈ ಪೈ ಚಾರ್ಟ್ನಿಂದ ನಾವು ನೋಡುತ್ತೇವೆ ಅಲ್ಲಿ ಜಾಗತಿಕವಾಗಿ 41 4 ರಷ್ಟು ಕಾರ್ಮಿಕ ಬಲವು ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿದೆ ಎಂದು ನಾವು ನೋಡುತ್ತೇವೆ ನಂತರ ತಾಂತ್ರಿಕವಾಗಿ ಆಧಾರಿತ ಇ ಸೇವೆಗಳು ಅಥವಾ ಸ್ವ ಸೇವಾ ತಂತ್ರಜ್ಞಾನಗಳ ಹೊರಹೊಮ್ಮುವಿಕೆಯು ಅನೇಕ ಸೇವಾ ಕೈಗಾರಿಕೆಗಳನ್ನು ಮಾರ್ಪಡಿಸಿದೆ ಆದ್ದರಿಂದ ಭಾರತದಲ್ಲಿ ಇತ್ತೀಚೆಗೆ ನಾವು ಪ್ರತಿಯೊಂದು ಮೂಲೆ ಮತ್ತು ಮೂಲೆಯಲ್ಲಿ ಇರಿಸಲಾಗಿರುವ ಸ್ವಯಂಚಾಲಿತ ಟೆಲ್ಲರ್ಯಂತ್ರಗಳ ಹೊರಹೊಮ್ಮುವಿಕೆಯನ್ನು ನಾವು ನೋಡಿದ್ದೇವೆ ಮತ್ತು ಅದರೊಂದಿಗೆ ಬ್ಯಾಂಕಿನಲ್ಲಿ ಹೇಳುವವರು ತೀವ್ರವಾಗಿ ಕಡಿಮೆಯಾಗಿದ್ದಾರೆ ಆದ್ದರಿಂದ ಗ್ರಾಹಕರು ತಮ್ಮ ಹಣವನ್ನು ನೇರವಾಗಿ ಎಟಿಎಂಗಳಿಂದ ಹಿಂಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಅವರು ಬ್ಯಾಂಕ್ಗೆ ಭೇಟಿ ನೀಡಬೇಕಾಗಿಲ್ಲ ಅಥವಾ ಅದಕ್ಕಾಗಿ ದೀರ್ಘ ಸರತಿ ಸಾಲಿನಲ್ಲಿ ಕಾಯಬೇಕಾಗಿಲ್ಲ ಸುಸ್ಥಿರ ಸೇವೆಗಳ ವ್ಯಾಪಾರೋದ್ಯಮ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸುವ ಕ್ಷೇತ್ರದಲ್ಲಿ ಜ್ಞಾನದ ಅಗತ್ಯವಿದೆ ಆದ್ದರಿಂದ ನೀವು ಕೆಲಸ ಮಾಡುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದ್ದರೆ ಅಥವಾ ಮುಂದಿನ ದಿನಗಳಲ್ಲಿ ನೀವು ಕೆಲಸ ಮಾಡಲು ಯೋಜಿಸುತ್ತಿದ್ದರೆ ನೀವು ಸುಸ್ಥಿರ ಸೇವೆಗಳನ್ನು ಒದಗಿಸಬೇಕು ಮತ್ತು ಅದಕ್ಕಾಗಿ ನಿಮಗೆ ಸೇವೆಗಳು ಯಾವುವು ಮತ್ತು ಅದನ್ನು ಹೇಗೆ ತಲುಪಿಸಬೇಕು ಎಂಬುದರ ಬಗ್ಗೆ ಜ್ಞಾನದ ಅಗತ್ಯವಿರುತ್ತದೆ ತದನಂತರ ಕಳಪೆ ಸೇವೆಯ ಬಗ್ಗೆ ಕಾಳಜಿ ಆದ್ದರಿಂದ ನಾನು ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ವಿವರವಾಗಿ ಮಾತನಾಡುತ್ತೇನೆ ಆದರೆ ಮುಖ್ಯ ವಿಷಯವೆಂದರೆ ಸೇವೆ ಮತ್ತು ಸೇವೆಯ ಗುಣಮಟ್ಟ ಇತ್ಯಾದಿಗಳ ಬಗ್ಗೆ ನಮಗೆ ಸಾಕಷ್ಟು ತಿಳಿದಿದ್ದರೂ ಆದರೆ ನಾವು ಇನ್ನೂ ಕಳಪೆ ಸೇವಾ ವಿತರಣೆಯ ಸಮಸ್ಯೆಯನ್ನು ಎದುರಿಸುತ್ತೇವೆ ಮತ್ತು ಅದು ಒಂದು ರೀತಿಯ ವಿತರಣೆಯು ಸ್ವೀಕಾರಾರ್ಹವಲ್ಲ ಮತ್ತು ಆದ್ದರಿಂದ ಸೇವಾ ಪೂರೈಕೆದಾರರು ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಹೊರಟಿರುವ ಈ ಜನರಿಗೆ ಕಳಪೆ ಸೇವಾ ವಿತರಣೆ ಯಾವುದು ಮತ್ತು ಅದು ಹೇಗೆ ಉತ್ತಮವಾಗಿರಬೇಕು ಎಂಬುದರ ಬಗ್ಗೆ ಕಲಿಸಬೇಕು ಆದ್ದರಿಂದ ಪ್ರಪಂಚದಾದ್ಯಂತದ ಸೇವೆಗಳು ಜಿಡಿಪಿಯ 63 9 ಮತ್ತು ಕೃಷಿ ಕೇವಲ 5 9 ಮತ್ತು ಕೈಗಾರಿಕೆಗಳು ಜಿಡಿಪಿಯ 30 2 ಅನ್ನು ಒದಗಿಸುತ್ತಿದ್ದರೂ ಸಹ ಆದರೆ ಕೆಲವು ದೇಶಗಳಲ್ಲಿ ಜಿಡಿಪಿ ಜಿಡಿಪಿಗೆ ಸೇವೆಗಳ ಪಾಲು ಕೃಷಿ ಅಥವಾ ಉತ್ಪಾದನೆಗಿಂತ ಕಡಿಮೆಯಾಗಿದೆ ಎಂದು ನಾವು ನೋಡುತ್ತೇವೆ ಅಂತಹ ದೇಶಗಳುಗಳು ಅಲ್ಜೀರಿಯಾ ಅಂಗೋಲಾ ಲೈಬೀರಿಯಾ ಥೈಲ್ಯಾಂಡ್ ವಿಯೆಟ್ನಾಂ ಯೆಮೆನ್ ಇತ್ಯಾದಿ ಮತ್ತು ಜಿಡಿಪಿಯ ಕೃಷಿ ಅಥವಾ ಉತ್ಪಾದನಾ ಪಾಲು ಸೇವೆಗಳಿಗಿಂತ ಹೆಚ್ಚಿನದಾಗಿದೆ ಎಂದು ಇಲ್ಲಿ ನಾವು ನೋಡುತ್ತೇವೆ ಆದರೆ ಆ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಜಿಡಿಪಿಗೆ ಸೇವೆಗಳ ಪಾಲು ಕೃಷಿ ಅಥವಾ ಉತ್ಪಾದನೆಗಿಂತ ಹೆಚ್ಚಿನದಾಗಿದೆ ಎಂದು ನಾವು ನೋಡುತ್ತೇವೆ ಹಾಗಾಗಿ ನಾನು ಮೊದಲೇ ಹೇಳಿದಂತೆ 41 ಸೇವೆಗಳು 41 ರಷ್ಟು ಕಾರ್ಮಿಕ ಬಲವು ಸೇವೆಗಳನ್ನು ಒದಗಿಸುವಲ್ಲಿ ತೊಡಗಿದೆ ಮತ್ತು ಇದು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಆದರೆ 36 4 ಕಾರ್ಮಿಕರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು 22 2 ಕಾರ್ಮಿಕರು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ನಂತರ ನಾವು ಭಾರತದಲ್ಲಿ ಒಂದು ನೋಟದಲ್ಲಿ ಆರ್ಥಿಕತೆಯನ್ನು ನೋಡುತ್ತೇವೆ ಆದ್ದರಿಂದ ನೀಲಿ ಮತ್ತು ಕೆಂಪು ರೇಖೆಯಿಂದ ತೋರಿಸಲ್ಪಟ್ಟ ನಿಜವಾದ ಜಿಡಿಪಿ ಬೆಳವಣಿಗೆಯನ್ನು ನಾವು ನೋಡುತ್ತೇವೆ ಆದ್ದರಿಂದ ಈ ಜಿಡಿಪಿ ಬೆಳವಣಿಗೆಯು 2010 11ರಿಂದ 2011 12ಕ್ಕೆ ಕಡಿಮೆಯಾಗಿದೆ ಇದು ಕಡಿಮೆಯಾಗಿದೆ ಮತ್ತು ಕೆಂಪು ಮತ್ತು ನೀಲಿ ತ್ರಿಕೋನವಾಗಿರುವ ಉದ್ಯಮದ ಬೆಳವಣಿಗೆ ಆದ್ದರಿಂದ ಈ ರೇಖೆಯು ಉದ್ಯಮದ ವಿತರಣೆ ಉದ್ಯಮದ ಬೆಳವಣಿಗೆ ಮತ್ತು ಹೀಗೆ ಅದು 2009 10 ರಿಂದ 2011 12 ರವರೆಗೆ ಬರುತ್ತದೆ ಈ ಹಸಿರು ರೇಖೆಯಿಂದ ತೋರಿಸಲ್ಪಟ್ಟ ಕೃಷಿ ಬೆಳವಣಿಗೆ 2010 11ರಿಂದ 2011 12ಕ್ಕೆ ಇಳಿದಿದೆ ಆದರೆ ಈ ಟಾರ್ಕ್ ಲೈನ್ನಿಂದ ಕಂಡುಬರುವ ಸೇವೆಗಳ ಈ ಕೊಡುಗೆಯನ್ನು ನಾವು ನೋಡುತ್ತೇವೆ ಈ ಸೇವೆಗಳನ್ನು ವಾಸ್ತವವಾಗಿ 2010 11 ರಿಂದ 2011 12 ರವರೆಗೆ ಹೆಚ್ಚಿಸಲಾಗಿದೆ ಮತ್ತು ಸೇವೆಗಳು ಭಾರತೀಯ ಆರ್ಥಿಕತೆಗೆ ಹೆಚ್ಚಿನ ಕೊಡುಗೆ ನೀಡುತ್ತಿವೆ ಅವುಗಳು 9 4 ರಷ್ಟು ಬೆಳವಣಿಗೆಯನ್ನು ಕಂಡಿದೆ ಆದರೆ ಆರ್ಥಿಕತೆಯ ಇತರ ಭಾಗಗಳು ಕುಸಿತವನ್ನು ತೋರಿಸುತ್ತವೆ ಮತ್ತು ಬೆಳವಣಿಗೆಯ ದರಗಳು ತೀರಾ ಕಡಿಮೆ ನಂತರ ನಾವು ಭಾರತದ ವಲಯದ ಬೆಳವಣಿಗೆಯ ದರಗಳನ್ನು ನೋಡುತ್ತೇವೆ ಆದ್ದರಿಂದ ಕೃಷಿ ಅರಣ್ಯ ಮತ್ತು ಮೀನುಗಾರಿಕೆ ಎಂದು ನಾವು ನೋಡುತ್ತೇವೆ ಅದು ಒಂಬತ್ತನೇ ಯೋಜನೆ ಹತ್ತನೇ ಯೋಜನೆ ಮತ್ತು ಹನ್ನೊಂದನೇ ಯೋಜನೆಯಲ್ಲಿ 2 5 ರಿಂದ 3 0 ವರೆಗೆ ಬೆಳವಣಿಗೆಯನ್ನು ಹೊಂದಿದೆ ಗಣಿಗಾರಿಕೆ ಮತ್ತು ಕಲ್ಲುಗಣಿಗಾರಿಕೆ 4 5 2 ರಿಂದ ಹೆಚ್ಚಾಗುತ್ತದೆ 3 ರಿಂದ 8 3 ರವರೆಗೆ ಉತ್ಪಾದನೆ ವಿದ್ಯುತ್ ಅನಿಲ ಮತ್ತು ನೀರು ಸರಬರಾಜು ಕೂಡ 4 4 ಕ್ಕೆ ಏರಿದೆ 1 ರಿಂದ 8 2 ಕ್ಕೆ ಏರಿದೆ ಆದರೆ ವ್ಯಾಪಾರ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳ ರೂಪದಲ್ಲಿ ಸೇವೆಗಳು 9 6 ರಿಂದ 7 ಕ್ಕೆ ಇಳಿದಿವೆ ಆದರೆ ಉತ್ಪಾದನೆ ಮತ್ತು ಇತರವುಗಳಿಗೆ ಹೋಲಿಸಿದರೆ ಇದು ಹೆಚ್ಚಿನ ಮಟ್ಟದಲ್ಲಿದೆ ಸಾರಿಗೆ ಸಂಗ್ರಹಣೆ ಮತ್ತು ಸಂವಹನವು 12 3 ಆಗಿದೆ ಇದು ಆರ್ಥಿಕತೆಯ ನಿರ್ದಿಷ್ಟ ಭಾಗಗಳ ಎಲ್ಲಾ ಕೊಡುಗೆಗಳಲ್ಲಿ ಗರಿಷ್ಠವಾಗಿದೆ ವ್ಯಾಪಾರ ಹೋಟೆಲ್ ಇತ್ಯಾದಿ ಸಾರಿಗೆ ಸಂವಹನ ಸಂಗ್ರಹಣೆ ಒಟ್ಟಿಗೆ 10 ಒದಗಿಸಿದೆ ಹಣಕಾಸು ವಿಮೆ ರಿಯಲ್ ಎಸ್ಟೇಟ್ ಮತ್ತು ವ್ಯವಹಾರ ಸೇವೆಗಳನ್ನು 11 ಒದಗಿಸಲಾಗಿದೆ ಸಮುದಾಯ ಸಾಮಾಜಿಕ ಮತ್ತು ವೈಯಕ್ತಿಕ ಸೇವೆಗಳು 9 ಆದ್ದರಿಂದ ಒಟ್ಟು ಜಿಡಿಪಿ 8 2 ಮತ್ತು ಉಳಿದ ಜಿಡಿಪಿಗಳು 8 2 ಕ್ಕಿಂತ ಕಡಿಮೆ ಆದರೆ ಸೇವೆಗಳು ಹೆಚ್ಚು ಆದ್ದರಿಂದ ಉದ್ಯಮವು 7 9 ಅನ್ನು ಒದಗಿಸಿದರೆ ಜಿಡಿಪಿಯ 10 1 ಸೇವೆಗಳನ್ನು ಒದಗಿಸಲಾಗಿದೆ ಆದ್ದರಿಂದ ಭಾರತದಲ್ಲಿ ಯೋಜಿತ ಸರಾಸರಿ ವಾರ್ಷಿಕ ಶೇಕಡಾವಾರು ಮನೆಗಳು ಉತ್ಪನ್ನಗಳು ಮತ್ತು ಸೇವೆಗಳ ಬಳಕೆ ನಾವು ನೋಡುತ್ತೇವೆ ಆದ್ದರಿಂದ 1995 ರಲ್ಲಿ ಈ ಬಿಳಿ ಪ್ರದೇಶಗಳು ಸೇವೆಗಳ ಪ್ರದೇಶಗಳಾಗಿವೆ ಮತ್ತು ಬೂದು ಪ್ರದೇಶಗಳು ಉತ್ಪನ್ನಗಳಾಗಿವೆ ಆದ್ದರಿಂದ ಇವು ಆಹಾರ ಮತ್ತು ಪಾನೀಯ ಆಹಾರ ಪಾನೀಯಗಳು ಮತ್ತು ತಂಬಾಕು ಉತ್ಪನ್ನಗಳು ಉಡುಪು ಮತ್ತು ಮನೆಯ ಉತ್ಪನ್ನ ಆದ್ದರಿಂದ ಈ 3 ರೀತಿಯ ಉತ್ಪನ್ನಗಳ ವಾರ್ಷಿಕ ಶೇಕಡಾವಾರು ಬಳಕೆ 1995 ರಿಂದ 2025 ರವರೆಗೆ ಕ್ಷೀಣಿಸುತ್ತಿದೆ ಎಂದು ನಾವು ನೋಡುತ್ತೇವೆ ಇದು 2015 ರವರೆಗೆ 2025 ಕ್ಕೆ ಇಳಿಯುವ ನಿರೀಕ್ಷೆಯಿದೆ ಇದು ಕುಸಿತವನ್ನು ತೋರಿಸಿದೆ ವಿಶೇಷವಾಗಿ ಆಹಾರ ಪಾನೀಯಗಳ ಮೇಲಿನ ಹಣ ಖರ್ಚಿನ ಪಾಲು 56 ರಿಂದ 34 ಕ್ಕೆ ಇಳಿದಿದೆ ಆದರೆ ಇದರಿಂದ ಹೆಚ್ಚಿದ ಸೇವೆಗಳೆಂದರೆ ಆರೋಗ್ಯ ಶಿಕ್ಷಣ ಮನರಂಜನೆ ಸಂವಹನ ಸಾರಿಗೆ ವಸತಿ ಮತ್ತು ಉಪಯುಕ್ತತೆಗಳು ಮತ್ತು ವೈಯಕ್ತಿಕ ಉತ್ಪನ್ನಗಳು ಮತ್ತು ಸೇವೆಗಳು ಇದು 1995 ರಿಂದ 2015 ರವರೆಗೆ ಹೆಚ್ಚಾಗಿದೆ ಮತ್ತು 2025 ರಲ್ಲಿ ಇನ್ನೂ ಹೆಚ್ಚಾಗಲಿದೆ ಆದ್ದರಿಂದ ಸೇವಾ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಗಳಿವೆ ಮತ್ತು ಅದು ಸೇವಾ ವಲಯದಲ್ಲಿ ಕೆಲಸ ಮಾಡಲು ಮತ್ತು ಕ್ಷೇತ್ರವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಮಗೆ ಅವಕಾಶ ನೀಡುತ್ತದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ದಕ್ಷಿಣ ಏಷ್ಯಾದಲ್ಲಿ ಗ್ರಾಮೀಣ ಮಾರುಕಟ್ಟೆಗಳಿವೆ ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಬಳಕೆ ಮುಂದಿನ 2 ದಶಕಗಳಲ್ಲಿ 5 ನಷ್ಟು ಸಿಎಜಿಆರ್ನಲ್ಲಿ ಬೆಳೆಯುವ ನಿರೀಕ್ಷೆಯಿದೆ ನಂತರ ಅನೇಕ ಉತ್ಪನ್ನಗಳು ಮತ್ತು ಉತ್ಪನ್ನ ವರ್ಗಗಳಿಗೆ ಗಾತ್ರ ಮತ್ತು ಬೆಳವಣಿಗೆಯ ದರವು ತುಂಬಾ ಆಕರ್ಷಕವಾಗಿದೆ ಮತ್ತು ಗ್ರಾಮೀಣ ಜನಸಂಖ್ಯೆಯ 48 ಜನರು 20 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಆದ್ದರಿಂದ ಭಾರತದ ಗ್ರಾಮೀಣ ಮಾರುಕಟ್ಟೆಗಳಲ್ಲಿ ಮತ್ತು ದಕ್ಷಿಣ ಏಷ್ಯಾದ ಇತರ ಭಾಗಗಳಲ್ಲಿ ತಲುಪಿಸುವ ಸೇವೆಗಳಿಗೆ ಸಾಕಷ್ಟು ಅವಕಾಶಗಳಿವೆ ನಂತರ ನಾವು ವಿಶ್ವದ ಇಂಟರ್ನೆಟ್ ಬಳಕೆದಾರರನ್ನು ನೋಡುತ್ತೇವೆ ಸೇವೆಗಳನ್ನು ಮುಖ್ಯವಾಗಿ ಅಂತರ್ಜಾಲದ ಬಳಕೆಯಿಂದ ಸುಗಮಗೊಳಿಸಲಾಗುತ್ತದೆ ಮತ್ತು ಏಷ್ಯಾವು ಗರಿಷ್ಠ ವಿತರಣೆಯನ್ನು ಪಡೆದುಕೊಂಡಿದೆ ಎಂದು ನಾವು ನೋಡುತ್ತೇವೆ ಅಂದರೆ ಪೈ2754 ಅಂತರ್ಜಾಲದ 44 8 ನಷ್ಟು ದೊಡ್ಡ ಭಾಗ ಆದರೆ ಉತ್ತರ ಅಮೆರಿಕಾ 11 4 ಮತ್ತು ಓಷಿಯಾನಿಯಾ ಮತ್ತು ಆಸ್ಟ್ರೇಲಿಯಾ 7 ಮತ್ತು ಯುರೋಪ್ 21 5 ಬಳಕೆದಾರರನ್ನು ಹೊಂದಿದೆ ಆದ್ದರಿಂದ ಪಾಯಿಂಟ್ ಆಧಾರಿತ ಸೇವೆಯ ಶಿಕ್ಷಣ ಮತ್ತು ಸಾಕಷ್ಟು ಅಧ್ಯಯನಗಳು ಮತ್ತು ಸೇವೆಗಳನ್ನು ತೆಗೆದುಕೊಳ್ಳಲಾಗಿದ್ದರೂ 2010 ರಲ್ಲಿ ಜನರು ಸೇವಾ ಆರ್ಥಿಕತೆಯಲ್ಲಿ ಕಾಣೆಯಾದ ಸೇವೆಗಳ ಬಗ್ಗೆ ಬರೆಯುತ್ತಿದ್ದಾರೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಒಬ್ಬ ವ್ಯಕ್ತಿಯು ತನ್ನ ಎಕ್ಸರೆ ಒಂದು ಸ್ಥಳದಲ್ಲಿ ಮಾಡಿದ ನಂತರ ಅವನು ಅದೇ ಉದಾಹರಣೆಯಲ್ಲಿ ಎಕ್ಸರೆ ವರದಿಯನ್ನು ಪಡೆಯಲು ಹಿಂತಿರುಗುತ್ತಾನೆ ಆದರೆ ಆತನು ವರದಿಯನ್ನು ಈಗ ಲಭ್ಯವಿಲ್ಲ ಎಂದು ಹೇಳಿದ್ದಾನೆ ಏಕೆಂದರೆ ಕಾಳಜಿಯ ವೈದ್ಯರು ಅಲ್ಲಿ ಸಹಿ ಮಾಡಿಲ್ಲ ಮತ್ತು ಆದ್ದರಿಂದ ಅವನು ನಂತರ ಬರಬೇಕು ಆದ್ದರಿಂದ ಇವುಗಳು ಬಹಳ ನಿರ್ಣಾಯಕ ಸೇವೆಗಳಾಗಿವೆ ಆದರೆ ಭಾರತದಲ್ಲಿ ನಮ್ಮ ಆರ್ಥಿಕತೆಯಲ್ಲಿ ಬಹಳಷ್ಟು ಸೇವೆಗಳು ಕಾಣೆಯಾಗಿವೆ ಮತ್ತು ಭಾರತೀಯ ಆರ್ಥಿಕತೆಯು ಭಾರತೀಯ ಆರ್ಥಿಕತೆಯಲ್ಲಿ ಸೇವೆಗಳು ಗರಿಷ್ಠವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಆದರೆ ಇದು ಈ ಆರ್ಥಿಕತೆಯಲ್ಲಿ ಸೇವೆಗಳನ್ನು ಕಳೆದುಕೊಂಡ ಪರಿಸ್ಥಿತಿಯಾಗಿದೆ ಹಾಗಾಗಿ ನಾನು ಪಾಠದಲ್ಲಿ ಹಲವಾರು ಸಾಹಿತ್ಯವನ್ನು ಉಲ್ಲೇಖಿಸಿದ್ದೇನೆ ಆದ್ದರಿಂದ ನೀವು ಈ ಸಾಹಿತ್ಯವನ್ನು ನೋಡಬಹುದು ಸೇವೆಗಳ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಧನ್ಯವಾದಗಳು